ಸೀಮಿತ ವೆಲ್ನಲ್ಲಿರುವ ಕಣಕ್ಕೆ ಶ್ರೋಡಿಂಗರ್ ಸಮೀಕರಣದ ಪರಿಹಾರ ಶ್ರೋಡಿಂಗರ್ ಸಮೀಕರಣವನ್ನು ಪರಿಹರಿಸಿದ ನಂತರ ಫಂಕ್ಷನ್ ಪೊಟೆನ್ಶಿಯಲ್ನಲ್ಲಿ ಕಣ ಚಲಿಸುವುದಕ್ಕಾಗಿ ಈಗ ನಾನು ವಿಭಿನ್ನ ಪೊಟೆನ್ಶಿಯಲ್ಗಳಿಗೆ ಹೋಗುತ್ತೇನೆ ಆದ್ದರಿಂದ ಮುಂದಿನ ಸಂಭಾವ್ಯತೆಯನ್ನು ನಾವು ಸೀಮಿತ ಪೆಟ್ಟಿಗೆಯೆಂದು ಪರಿಗಣಿಸುತ್ತೇವೆ ಇದರ ಅರ್ಥವೇನೆಂದರೆ ಈ ಪೊಟೆನ್ಶಿಯಲ್ ಈ ಆಕಾರ ಆಗಿರಬಹುದು ಇಲ್ಲಿ 0 ಪೊಟೆನ್ಶಿಯಲ್ ಆಗಿರಬಹುದು ಇದರ ಉದ್ದ L ಆದ್ದರಿಂದ V 0 ಮತ್ತು ಹೊರಗಿನ ಕೆಲವು V0ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಸೀಮಿತ ಪೆಟ್ಟಿಗೆಯಾಗಿದೆ ಮತ್ತು ಈ ಪೊಟೆನ್ಶಿಯಲ್ನಲ್ಲಿ ಚಲಿಸುವ ಮಾಸ್ ಎಂ ಇರುವ ಕಣದ ಚಲನೆಯ ಇದು ನಾವು ಈಗಾಗಲೇ ಪರಿಹರಿಸಿರುವ ಅನಂತ ಪೆಟ್ಟಿಗೆಗೆ ವ್ಯತಿರಿಕ್ತವಾಗಿದೆ ಅದರ ಪೊಟೆನ್ಶಿಯಲ್ ಒಂದು ನಿರ್ದಿಷ್ಟ ಪ್ರದೇಶದ ಹೊರಕ್ಕೆ ಹೋಗುತ್ತದೆ ಅದರ ಉದ್ದ L ಆಗಿದೆ ಆದ್ದರಿಂದ ಇಲ್ಲಿ V 0 ಆಗಿತ್ತು ಮತ್ತು ಹೊರಗೆ ಆಗಿತ್ತು ಆದ್ದರಿಂದ ಈ ಅಂಚುಗಳಲ್ಲಿ ವೆವ್ಫಂಕ್ಷನ್ಅನ್ನು 0 ಎಂದು ತೆಗೆದುಕೊಳ್ಳಲಾಗಿದೆ ಇದನ್ನು ನಾವು x 0 x L ಎಂದು ತೆಗೆದುಕೊಂಡಾಗ ವೆವ್ಫಂಕ್ಷನ್ ಗಡಿ ಸ್ಥಿತಿಯನ್ನು ಪೂರೈಸಿದೆ ಅದು 00 ಮತ್ತು L 0 ಆಗಿತ್ತು ಈ ಸಂದರ್ಭದಲ್ಲಿ ಶಕ್ತಿಯ ಐಗನ್ವ್ಯಾಲ್ಯೂಗಳು ಏನು ನಾನು ಎಡಭಾಗದಲ್ಲಿ ಬರೆಯುತ್ತಿರುವ ಎನರ್ಜಿ ಐಗನ್ವ್ಯಾಲ್ಯೂಗಳು Enn222mL2ಆಗಿದೆ ಮತ್ತು ವೆವ್ಫಂಕ್ಷನ್ಗಳು 0 ಹಾಗೂ L ನಡುವೆ ಸೀಮಿತವಾದ ಇದಕ್ಕೆ ಹೋಲಿಸಿದರೆ ಈಗ ನಾವು ಮಾಡಿದ್ದು ಪೆಟ್ಟಿಗೆಯ ಎತ್ತರವನ್ನು ಸೀಮಿತವೆಂದು ಪರಿಗಣಿಸಿದ್ದೇವೆ ಮತ್ತು ಪರಿಹಾರಗಳು ಹೇಗೆ ಬದಲಾಗುತ್ತವೆ ಎಂದು ನೋಡೋಣ ಮತ್ತು ಶಕ್ತಿಗೆ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ನಾನು ಈ ಸೀಮಿತ ಗಾತ್ರದ ಬಾಕ್ಸ್ 0 ಮತ್ತು L ನಲ್ಲಿ ತೆಗೆದುಕೊಂಡಾಗ ನಾನು ಅದನ್ನು ಸಮ್ಮಿತೀಯಗೊಳಿಸಿದರೆ ನನಗೆ ಸುಲಭವಾಗುತ್ತದೆ ಆದ್ದರಿಂದ ಇದು x 0 ಮತ್ತು ಅದನ್ನು ಸಮ್ಮಿತೀಯವಾಗಿ ಇಡುತ್ತೇನೆ ನಾನು ಅದನ್ನು ಎಲ್ಲಿ ಬೇಕಾದರೂ ಇಟ್ಟುಕೊಂಡು ಪರಿಹರಿಸಬಹುದು ಆದ್ದರಿಂದ ಇದು ಪರಿಹಾರವನ್ನು ಸುಲಭಗೊಳಿಸುತ್ತದೆ ಪರಿಹಾರದ ಸ್ವಭಾವವು ಹಾಗೆಯೇ ಇರುತ್ತದೆ ಹಾಗೂ ಕಾರ್ಯಗಳು ಬದಲಾಗುವುದಿಲ್ಲ ಗಣಿತದ ಪ್ರಕಾರ ಇದು ಸುಲಭ ಇಲ್ಲಿ ಶಕ್ತಿಯು ಬದಲಾಗುವುದಿಲ್ಲ ಆದ್ದರಿಂದ ಬಾಕ್ಸ್ ಮೈನಸ್ L2 ರಿಂದ L2 ವರೆಗೆ ವಿಸ್ತರಿಸುತ್ತದೆ ಮತ್ತು ಈ ಪ್ರದೇಶದ ಹೊರಗಿನ ಎತ್ತರವು V0 ಆಗಿದೆ ಆದ್ದರಿಂದ ಇದನ್ನು ಗಣಿತದ ರೂಪದಲ್ಲಿ Vx0 ಗೆ x ಗೆ L2 L2 ಮತ್ತು V0ಗೆ xL2ಇಡುತ್ತೇನೆ ಮತ್ತು ನಡುವೆ ಒಂದು ಗಡಿ ಇದೆ ನಾವು ಬೌಂಡ್ ಸ್ಟೇಟ್ ಹುಡುಕುತ್ತಿದ್ದೇವೆ ಇದರರ್ಥ ವೆವ್ಫಂಕ್ಷನ್ ψ→0 ಅಂದರೆ x→±∞ ಆದ್ದರಿಂದ xL2 ಪ್ರದೇಶಗಳಲ್ಲಿ ವೆವ್ಫಂಕ್ಷನ್ x ನ ಕಾರ್ಯವಾಗಿ ಕೊಳೆಯಬೇಕು ಆದ್ದರಿಂದ ಈಗ ಶ್ರೋಡಿಂಗರ್ ಸಮೀಕರಣಗಳನ್ನು ಪರಿಹರಿಸೋಣ ಇದು ನನ್ನ ಪೊಟೆನ್ಶಿಯಲ್x0 L2 L2 ಇದೆ ಶ್ರೋಡಿಂಗರ್ ಸಮೀಕರಣವು 22md2dx2VxψEψ L2 to L2 ನಡುವಿನ x ಗೆ ಸಮೀಕರಣವು 22mEψ ಆಗುತ್ತದೆ ಮತ್ತು xL2 ಗೆ ಸಮೀಕರಣವು 22mψ0 ಆಗುತ್ತದೆ ಚಿಹ್ನೆಯನ್ನು ಹೀಗೆ ಬದಲಾಯಿಸುವ ಮೂಲಕ ನಾನು ಎರಡನೇ ಸಮೀಕರಣವನ್ನು ಬರೆಯಬಹುದು 2m2ψ0 ಈಗ V0E ಆಗಿದ್ದರೆ ψe2m2V0 Ex ರೂಪದಲ್ಲಿದೆ ಆದ್ದರಿಂದ x0 ಗಾಗಿ ಮೈನಸ್ ಚಿಹ್ನೆಯನ್ನು ಆರಿಸುವ ಮೂಲಕ ನಾನು ವೆವ್ಫಂಕ್ಷನ್ ಕೊಳೆಯುವಂತೆ ಮಾಡಬಹುದು ಮೈನಸ್ ಚಿಹ್ನೆಯ ಮೇಲೆ x0 ಗಾಗಿ e2m2V0 Exನಲ್ಲಿ ಪ್ಲಸ್ ಚಿಹ್ನೆಯನ್ನು ಆರಿಸುವ ಮೂಲಕ ನಾನು x ∞ ಕಡೆಗೆ ಹೋಗುವಾಗ ವೆವ್ಫಂಕ್ಷನ್ ಕೊಳೆಯುವಂತೆ ಮಾಡಬಹುದು ಆದ್ದರಿಂದ ಬೌಂಡ್ ಸ್ಟೇಟ್ಗೆ V0E ಇಲ್ಲದಿದ್ದರೆ ಸ್ಟೇಟ್ ಬೌಂಡ್ ಆಗುವುದಿಲ್ಲ EV0 ಆಗಿದ್ದರೆ ಎಕ್ಸ್ಪೋನೆನ್ಷಿಯಲ್ನ ಪವರ್ ಅಲ್ಲಿ i ಇರುತ್ತದೆ ಮತ್ತು ಅದು L2 ಅಥವಾ L2 ಪ್ರದೇಶಗಳ ಹೊರಗೆ ಪರಿಹಾರವನ್ನು ಆಸಿಲೇಟ್ ಮಾಡುತ್ತದೆ ಎಂದು ನೀವು ನೋಡಬಹುದು ಮತ್ತು ಅದು ಬೌಂಡ್ ಸ್ಟೇಟ್ಗೆ ಸ್ವೀಕಾರಾರ್ಹವಲ್ಲ ಆದ್ದರಿಂದ ಬೌಂಡ್ ಸ್ಥಿತಿಗೆ V0E ಆಗಿರುತ್ತದೆ ನಾವು ಈಗ ಏನು ಹೊಂದಿದ್ದೇವೆ ನಾವು ಈ ಸೀಮಿತ ಎತ್ತರದ ಪೆಟ್ಟಿಗೆಯನ್ನು ಹೊಂದಿದ್ದೇವೆ V0 ಶಕ್ತಿಯು ಎಲ್ಲೋ ಒಂದು ಬೌಂಡ್ ಸ್ಥಿತಿಗೆ ಇರಬೇಕು ಮತ್ತು ಅದಕ್ಕಾಗಿ ವೆವ್ಫಂಕ್ಷನ್ ಈ ಬದಿಯಲ್ಲಿ ಕೊಳೆಯುತ್ತದೆ ಬಲಭಾಗದಲ್ಲಿ ವೆವ್ಫಂಕ್ಷನ್ e 2m2V0 Exಆಗಿ ಎಡಭಾಗದಲ್ಲಿ e2m2V0 Ex ಆಗಿ ಹೋಗುತ್ತದೆ ಮತ್ತು ಅದರ ನಡುವೆ ಅದು ರೇಖೀಯ ಸಂಯೋಜನೆಯಾಗಿರುತ್ತದೆ ಆದ್ದರಿಂದ xL2ಗಾಗಿ ನಾವು Ae 2m2V0 Ex ಎಂದು ಬರೆಯಬಹುದು ಮತ್ತು L2 ಇದರಲ್ಲಿ Be2m2V0 Ex ಗೆ ಸಮಾನವಾಗಿರುತ್ತದೆ ರೇಖೀಯ ಸಂಯೋಜನೆಯ ಮೊತ್ತ CexDe x ಚದರ ಮೂಲ x x L2 ರಿಂದ L2 ನಡುವೆ ಇರುತ್ತದೆ ವರ್ಗಮೂಲಗಳಲ್ಲಿ ಏನಿದೆ 2mE2 ಎಂದು ಈಗ ನೀವು ಪ್ರಶ್ನೆಯನ್ನು ಕೇಳಬಹುದು ಬೌಂಡ್ ಸ್ಥಿತಿಗೆ E0 ಏಕೆ ಸಾಧ್ಯವಿಲ್ಲ ನಾನು ಅದನ್ನು ಏಕೆ ಹೊಂದಲು ಸಾಧ್ಯವಿಲ್ಲ ಎಂಬ ಪ್ರಶ್ನೆಯು ನಿಮಗಾಗಿ ಉತ್ತರಿಸಲು ಅವಕಾಶ ನೀಡುತ್ತದೆ ಸರಳ ರೀತಿಯಲ್ಲಿ E0 ಆದರೆ ನಿಮಗೆ ಕೆಲವು ಷರತ್ತುಗಳನ್ನು ಪೂರೈಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಿಮಗೆ ಅದರ ಬಗ್ಗೆ ಯೋಚಿಸಲು ಬಿಡುತ್ತೇನೆ ಆದ್ದರಿಂದ ನಾವು xL2 ಪ್ರದೇಶಕ್ಕೆ ಪರಿಹಾರವನ್ನು ನಿರ್ಧರಿಸಿದ್ದೇವೆ ಮತ್ತು ಪರಿಹಾರವು ಬೌಂಡ್ ಸ್ಟೇಟ್ ಆಗಲು ಎನರ್ಜಿ EV0 ಇರಬೇಕು ಎಂದು ನಾವು ಕಂಡುಕೊಂಡಿದ್ದೇವೆ ಮತ್ತು ಬಲಬದಿಯಲ್ಲಿ ಪರಿಹಾರವು ಕೊಳೆಯಬೇಕು ಬಲಭಾಗದಲ್ಲಿರುವ x L2 ಗಿಂತ ದೊಡ್ಡದಾಗಿದೆ ಆದ್ದರಿಂದ ಪರಿಹಾರವೂ ಕೊಳೆಯಬೇಕು ಏಕೆಂದರೆ 0 ಗೆ ಹೋಗುತ್ತದೆ ಎಡಬದಿಯಲ್ಲಿ ಕೂಡ ಪರಿಹಾರವು ಕೊಳೆಯಬೇಕು ಇಲ್ಲಿ e 2m2V0 Exಆಗಿ ಕೊಳೆಯುತ್ತದೆ ಮತ್ತು ಎಡಭಾಗದಲ್ಲಿ ಪರಿಹಾರವು 2m2V0 Exಆಗಿ ಕೊಳೆಯುತ್ತದೆ ನಡುವೆ ಪರಿಹಾರ ಏನು ನಾವು ಅದರ ಮೇಲೆ ಕೇಂದ್ರೀಕರಿಸೋಣ ಈ ನಡುವೆ ನಾನು ಮೈನಸ್ 22md2dx2 ಅನ್ನು ಹೊಂದಿದ್ದೇನೆ ಮತ್ತು ಪೊಟೆನ್ಶಿಯಲ್ 0 ಆಗಿದೆ ಮತ್ತು ನನ್ನಲ್ಲಿ 0 Ex0 ಅಥವಾ2m2Eψ0 ಇದೆ ಈಗ ನಾನು E 0 ಕ್ಕಿಂತ ಹೆಚ್ಚಿರಬೇಕು ಮತ್ತು ಬೌಂಡ್ ಸ್ಥಿತಿಗೆ 0 ಕ್ಕಿಂತ ಕಡಿಮೆಯಿರಬೇಕು ಎಂದು ಹೇಳಿಕೊಳ್ಳುತ್ತಿದ್ದೇನೆ E0 ಏಕೆ ಸಾಧ್ಯವಿಲ್ಲ ಎಂಬುದು ನಾನು ನಿಮ್ಮನ್ನು ಬಿಟ್ಟುಬಿಡುವ ಪ್ರಶ್ನೆ ನೀವು ಸಮೀಕರಣದ ಪರಿಹಾರದ ಮೂಲಕ ನೋಡಿ ವೆವ್ಫಂಕ್ಷನ್ ತೃಪ್ತಿಪಡಬೇಕಾದ ಪರಿಸ್ಥಿತಿಗಳನ್ನು ಪೂರೈಸಲು ಪ್ರಯತ್ನಿಸಿದ್ದೀರಿ ಮತ್ತು E0 ಏಕೆ ಸಾಧ್ಯವಿಲ್ಲ ಎಂದು ನೀವು ಕಂಡುಹಿಡಿಯಿರಿ ಸದ್ಯಕ್ಕೆ ನಾವು V0E0ಅನ್ನು ಬೌಂಡ್ ಸ್ಥಿತಿಗೆ ತೆಗೆದುಕೊಳ್ಳುತ್ತೇವೆ ಈ ಸಮೀಕರಣಕ್ಕೆ ψ ei2mE2x ಅಥವಾ e i2mE2x ಆಗಿರುತ್ತದೆ ಎಂಬುದು ಸ್ಪಷ್ಟವಾಗಿದೆ ನಾನು ಇದನ್ನು ನೈಜ ರೂಪದಲ್ಲಿ ಬರೆಯಬಹುದು cos 2mE2x ಅಥವಾ sin 2mE2x cos x ಎಂಬುದು ei2mE2x ಮತ್ತು e i2mE2x ನ ರೇಖೀಯ ಸಂಯೋಜನೆಯಾಗಿದ್ದು sin ರೇಖೀಯ ಸಂಯೋಜನೆಯಾಗಿದೆ ಮತ್ತು ನಡುವೆ ಮೈನಸ್ ಚಿಹ್ನೆ ಇದೆ ಆದ್ದರಿಂದ ನಾನು ಅದನ್ನು ಎರಡೂ ರೀತಿಯಲ್ಲಿ ಬರೆಯಬಹುದು ಆದ್ದರಿಂದ ಇದು ನನ್ನ ψ ಈಗ ನಾನು ಎಲ್ಲಾ ಪ್ರದೇಶಗಳಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ದೇನೆ ಆದ್ದರಿಂದ ಅದನ್ನು ಬರೆಯೋಣ xL2 ಗಾಗಿxAe2m2x Be √x ಗೆ ಸಮಾನವಾಗಿರುತ್ತದೆ ಅದೇ ವಿಷಯ x xL2 ಮತ್ತು xL2 ಗಾಗಿ ರೇಖೀಯ ಸಂಯೋಜನೆಯ Ccos 2mE2x Dsin 2mE2x ಆಗಿರಬಹುದು ಅದನ್ನು ಮತ್ತೆ ಬರೆಯುತ್ತೇನೆ ಆದ್ದರಿಂದ ಇದು ಪೆಟ್ಟಿಗೆಯ ಮಧ್ಯಭಾಗದಲ್ಲಿರುವ x 0 ಮತ್ತು L2 ಮತ್ತು L2 ನಲ್ಲಿ ಮಲಗಿರುವ ಅಂಚುಗಳು xAe ಇದೆ ನಾನು ಇದನ್ನು αx ಎಂದು ಪ್ರಯತ್ನಿಸುತ್ತೇನೆ x0 ಗೆ αxx0ಗೆ ಇರುವ Beαx ಗೆ ಸಮಾನವಾಗಿರುತ್ತದೆ ಇಲ್ಲಿ α2m2 ಮತ್ತು x ಗಾಗಿ Ccos βx Dsin βx ಗೆ ಸಮಾನವಾಗಿರುತ್ತದೆ L2 ಇದು 0 ಅಲ್ಲ ಇದುL2 L2xL2 ಗಿಂತ ದೊಡ್ಡದಾಗಿದೆ ಇವುಗಳು ಪರಿಹಾರಗಳು ಈಗ ವಿಭಿನ್ನ ಹಂತಗಳಲ್ಲಿ ಗಡಿಗಳನ್ನು ಹೊಂದಿಸುವ ಮೂಲಕ ನಾನು ಎ ಬಿ ಸಿ ಮತ್ತು ಡಿ ಅನ್ನು ಕಾಣಬಹುದು ಆದರೆ ನಾನು ಉತ್ತಮವಾಗಿ ಮಾಡಬಹುದು ಈಗ ψ ಅಥವಾ ψ ಗೆ ಸಮನಾಗಿರುತ್ತದೆ ಎಂಬ ಅಂಶವನ್ನು ಬಳಸಿಕೊಂಡು ನಾನು ಎ ಬಿ ನಡುವಿನ ಸಂಬಂಧವನ್ನು ತಕ್ಷಣವೇ ಕಂಡುಹಿಡಿಯಬಹುದು ಗಡಿಗಳನ್ನು ಹೊಂದಿಸುವ ಮೂಲಕ ಮೊದಲೇ ಹೇಳಿದಂತೆ ಅದನ್ನು ಮಾಡಬಲ್ಲೆ ಅದೇ ಉತ್ತರವನ್ನು ಪಡೆಯುತ್ತೇನೆ ಈಗ x 0 ನಲ್ಲಿ ಕೇಂದ್ರೀಕೃತವಾಗಿರುವ ರೀತಿಯಲ್ಲಿ ಪೊಟೆನ್ಶಿಯಲ್ ಬದಲಾಯಿಸುವ ಮೂಲಕ ಮತ್ತು ಪೊಟೆನ್ಶಿಯಲ್ ಸಮ್ಮಿತಿಯಾಗುತ್ತದೆ ನಾನು ಕೆಲವು ಬೀಜಗಣಿತದ ಅನಗತ್ಯ ಗಣಿತದ ಹಂತಗಳನ್ನು ಕಡಿಮೆ ಮಾಡಬಹುದು ಆದ್ದರಿಂದ ಇದು ತಕ್ಷಣವೇ ಎ ಬಿ ಅಥವಾ ಎ ಬಿ ಎಂದು ಹೇಳುತ್ತದೆ ಎ ಬಿ ನನಗೆ ಸಮ್ಮಿತಿಯನ್ನು ನೀಡುತ್ತದೆ xψ ಮತ್ತು ಇನ್ನೊಂದು ನನಗೆ ವಿರೋಧಿ ಸಮ್ಮಿತಿಯನ್ನು ನೀಡುತ್ತದೆ x ψ ಆದ್ದರಿಂದ ನಾವು ಅವುಗಳನ್ನು ಒಂದು ಸಮಯದಲ್ಲಿ ಕೇಂದ್ರೀಕರಿಸೋಣ ನಾವು ಎ ಬಿ ತೆಗೆದುಕೊಳ್ಳೋಣ ನಾನು ಸಮ್ಮಿತಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ನಾನುxL2ಗಾಗಿ xAe αxಅನ್ನು ಹೊಂದಿದ್ದೇನೆ x L2 α2m2 ಗೆ Aeαx ಗೆ ಸಮನಾಗಿರುತ್ತದೆ ಈಗ ಸಮ್ಮಿತೀಯ ಪರಿಹಾರಕ್ಕಾಗಿ Ccos βx Dsin βx ಸಂಯೋಜನೆಯನ್ನು ನೋಡೋಣ ಇವೆರಡರ ನಡುವೆ ಸಮ್ಮಿತೀಯವಾಗಿರುವ ಏಕೈಕ ಕಾರ್ಯವೆಂದರೆ ಕೊಸೈನ್ ಆದ್ದರಿಂದ ಇದು ಕೊಸೈನ್ C×cos βx ಅಥವಾ |x|L2 β2mE2 ಆಗಿರುತ್ತದೆ E 0 ಎಂಬುದನ್ನು ನೆನಪಿನಲ್ಲಿಡಿ ವಿರೋಧಿ ಸಮ್ಮಿತೀಯ ತರಂಗ ಕ್ರಿಯೆಯ ಬಗ್ಗೆ ಹೇಗೆ ಆದ್ದರಿಂದ ವಿರೋಧಿ ಸಮ್ಮಿತೀಯ ವೆವ್ಫಂಕ್ಷನ್ಗೆ ಬರೆಯೋಣ ಅದಕ್ಕಾಗಿ ನಾನು ಎ ಬಿ ಹೊಂದಲಿದ್ದೇನೆ ಆದ್ದರಿಂದ ψxL2 ಗೆ Ae αx ಆಗಿರುತ್ತದೆ x xL2 ಗೆ Aeαx ಆಗಿರುತ್ತದೆ ಮತ್ತು x L2 ಗಾಗಿ ಕೆಲವು ಸ್ಥಿರವಾದ Dsin βx ಆಗಿರುತ್ತದೆ ಏಕೆಂದರೆ ಸೈನ್ ವಿರೋಧಿ ಸಮ್ಮಿತೀಯ ತರಂಗವಾಗಿದೆ x 0 ರ ಸುತ್ತ ಕಾರ್ಯ ಈಗ ನಾವು ಸಮೀಕರಣಗಳನ್ನು ಪರಿಹರಿಸೋಣ ಮತ್ತು ನಮ್ಮ ಉತ್ತರಗಳನ್ನು ಪಡೆಯೋಣ ಆದ್ದರಿಂದ ನಾನು ಮೊದಲು ಸಮ್ಮಿತಿಯನ್ನು ಪರಿಗಣಿಸುತ್ತೇನೆ ವೆವ್ಫಂಕ್ಷನ್ ಸಮ್ಮಿತೀಯವಾಗಿರುವುದರಿಂದ ನಾನು ಒಂದು ಬದಿಯಲ್ಲಿ ಮಾತ್ರ ಕಂಡೀಶನ್ಗಳನ್ನು ಪೂರೈಸಬೇಕಾಗಿದೆ ಇನ್ನೊಂದು ಬದಿಯಲ್ಲಿ ಸ್ವಯಂಚಾಲಿತವಾಗಿ ತೃಪ್ತಿಗೊಳ್ಳುತ್ತದೆ ಆದ್ದರಿಂದ ಇದು ಕೊಸೈನ್ ಕಾರ್ಯವಾಗಿದೆ ಅದನ್ನು ನಾನು ಕ್ರಮಬದ್ಧವಾಗಿ ತೋರಿಸುತ್ತೇನೆ ಆದ್ದರಿಂದ ಇದು ಕೇಂದ್ರದಲ್ಲಿ ನಾನ್ಜೆರೋ ಆಗಿರುತ್ತದೆ ಮತ್ತು ನೀವು ದೂರ ಹೋದಂತೆ ಕೊಳೆಯುತ್ತದೆ ಕಾರ್ಯವು ಕಡಿಮೆಯಾಗಲು ಇದು ಪರ್ಯಾಯ ಮಾರ್ಗವಾಗಿದೆ ಇವು ಗಡಿಗಳು ಇದು ಈ ರೀತಿಯಾಗಿರಬಹುದು ಆದರೆ ಸಮ್ಮಿತೀಯವಾಗಿರಬಹುದು ಮತ್ತು ಇದು ಕೆಳಭಾಗದಲ್ಲಿ ಕೊಸೈನ್ ಸಂಯೋಜನೆಯಾಗಿದೆ ಈಗ ಅನಂತ ಪೆಟ್ಟಿಗೆಗೆ ಹೋಲಿಸಿದರೆ ಈ ವೆವ್ಫಂಕ್ಷನ್ ಹರಡಿದೆ ಆದ್ದರಿಂದ ನಾನು ಇದನ್ನು ಬರೆಯುತ್ತೇನೆ ಅನಂತ ಬಾಕ್ಸ್ ವೆವ್ಫಂಕ್ಷನ್ಗೆ ಹೋಲಿಸಿದರೆ ವೆವ್ಫಂಕ್ಷನ್ ಹರಡಿದೆ ಹಸಿರು ಬಣ್ಣದಿಂದ ನಾನು ತೋರಿಸಿರುವ ಅನಂತ ಬಾಕ್ಸ್ ವೆವ್ಫಂಕ್ಷನ್ ಇಲ್ಲಿ ಸೀಮಿತವಾಗಿದೆ ಇಲ್ಲಿ ಇದು ಹೆಚ್ಚು ಹರಡುತ್ತದೆ ಅಂದರೆ ಪ್ರಸ್ತುತ ಸಮಸ್ಯೆಗೆ x ಆದ್ದರಿಂದ ಅನಂತ ಪೆಟ್ಟಿಗೆಗೆ ಸೀಮಿತ ಪೆಟ್ಟಿಗೆx ಗಿಂತ ಹೆಚ್ಚಾಗಿದೆ ಇದರರ್ಥ ಅನಿಶ್ಚಿತ ರಕ್ಷಣಾ ಪೆಟ್ಟಿಗೆಯಿಂದ ಅನಂತ ಪೆಟ್ಟಿಗೆಗೆ p ಗಾಗಿ ಸೀಮಿತ ಪೆಟ್ಟಿಗೆ p ಗಿಂತ ಕಡಿಮೆಯಿದೆ ಮತ್ತು ಇದು ತಕ್ಷಣವೇ ಸೀಮಿತ ಪೆಟ್ಟಿಗೆಗೆ Ekinetic ಅನಂತ ಪೆಟ್ಟಿಗೆಗೆ Ekineticಗಿಂತ ಕಮ್ಮಿ ಇರುತ್ತದೆ ಹೆಚ್ಚಿನ ಶಕ್ತಿಯು ಚಲನಶೀಲವಾಗಿರುವುದರಿಂದ ಈಗ ಶಕ್ತಿಯು ಸ್ವಲ್ಪ ಕಡಿಮೆಯಾಗುತ್ತದೆ ಎಂದು ನೀವು ನೋಡುತ್ತೀರಿ ಇದು ಅನಿಶ್ಚಿತತೆ ತತ್ವದ ಅಭಿವ್ಯಕ್ತಿ ಈಗ ನಾವು ಶಕ್ತಿಯನ್ನು ಹೇಗೆ ನಿರ್ಧರಿಸುತ್ತೇವೆ ಆದ್ದರಿಂದ ಶಕ್ತಿಯನ್ನು ಗಡಿ ಪರಿಸ್ಥಿತಿಗಳಿಂದ ನಿರ್ಧರಿಸಲಾಗುತ್ತದೆ ನಾವು ಈಗಾಗಲೇ →0 ಎಂದು ಪರಿಶೀಲಿಸಿದ್ದೇವೆ ಉಳಿದಿರುವ ಏಕೈಕ ಗಡಿ ಸ್ಥಿತಿಯೆಂದರೆ ವೆವ್ಫಂಕ್ಷನ್ ಮತ್ತು ಗಡಿಯಲ್ಲಿ ನಿರಂತರವಾಗಿರಬೇಕು ಅಂದರೆ ಈ ಸೀಮಿತ ಪೆಟ್ಟಿಗೆಯಲ್ಲಿ ಗಡಿಗಳು xL2 ಅಥವಾ x L2 ನಲ್ಲಿವೆ ಆದ್ದರಿಂದ ನಾನು ಒಂದು ಬದಿಯಲ್ಲಿ ಡಾಟ್ ಅನ್ನು ಪೂರೈಸಿದರೆ ಇನ್ನೊಂದು ಬದಿ ಸ್ವಯಂಚಾಲಿತವಾಗಿ ತೃಪ್ತಿಗೊಳ್ಳುತ್ತದೆ ಏಕೆಂದರೆ ನಾವು ಈಗಾಗಲೇ ಕಾಳಜಿ ವಹಿಸಿರುವ ವೆವ್ಫಂಕ್ಷನ್ನ ಸಮ್ಮಿತೀಯ ಮತ್ತು ವಿರೋಧಿ ಸಮ್ಮಿತೀಯ ಸ್ವರೂಪದಿಂದಾಗಿ ಆದ್ದರಿಂದL2 xL2 ಸಲ್ಯೂಷನ್ L2 xL2 ಗೆ ಸಮಾನವಾಗಿರುತ್ತದೆ ನಾವು ಆ ಕಾರ್ಯಗಳನ್ನು ಹಾಕೋಣ ಆದ್ದರಿಂದ ನಾನು Ccos βL2 Ae αL2 ಅನ್ನು ಹೊಂದಲಿದ್ದೇನೆ ಅದು ನನ್ನ ಸಮೀಕರಣದ ಸಂಖ್ಯೆ 1 ಮತ್ತು ನಾನು x L2 ಗಾಗಿ L2 ಅನ್ನು ಲೆಕ್ಕ ಹಾಕಲಿದ್ದೇನೆ xL2 ಗಾಗಿ ಲೆಕ್ಕಹಾಕಿದ L2 ಗೆ ಸಮನಾಗಿರುತ್ತದೆ ಮತ್ತು ಅಂದರೆ Cβsin βL2 αAe αL2 ಅದು ನನ್ನ ಸಮೀಕರಣ ಸಂಖ್ಯೆ 2 ಮತ್ತು ಈ ಎರಡು ಸಮೀಕರಣಗಳು ನನಗೆ ಶಕ್ತಿಯನ್ನು ನೀಡಲು ಸಾಕು ಆದ್ದರಿಂದ ಇದರಿಂದ ನಾವು ಏನು ಪಡೆಯುತ್ತೇವೆ ಎಂದು ನೋಡೋಣ ನಮ್ಮಲ್ಲಿ Ccos βL2 Ae αL2 ಮತ್ತು βCsin βL2 αAe αL2 ಇದೆ ನಾನು ಈ ಮೈನಸ್ ಚಿಹ್ನೆಯನ್ನು ಇಲ್ಲಿ ನೋಡಿಕೊಳ್ಳಬಲ್ಲೆ ಆದ್ದರಿಂದ ಇದು ಸಮೀಕರಣ 1 ಮತ್ತು ಸಮೀಕರಣ 2 ಆಗಿದೆ ಈಗ ನೀವು A ಸಬ್ಸ್ಟಿಟ್ಯೂಟ್ ಮಾಡಿದರೆ αL2 ಇದು αCcos βL2 ಆಗುತ್ತದೆ ಆದ್ದರಿಂದ ನನ್ನಲ್ಲಿ βCsin βL2 αCcos βL2 ಇದೆ ಸಿ ಎರಡು ಬದಿಗಳಿಂದ ಕ್ಯಾನ್ಸಲ್ ಆಗುತ್ತದೆ ಮತ್ತು ನಾನು tan βL2 ಅನ್ನು ಹೊಂದಿದ್ದೇನೆ ಇಡೀ ವಿಷಯವನ್ನು ಸುಂದರವಾಗಿ ಕಾಣುವಂತೆ ಮಾಡಲು ಅದನ್ನು ಎರಡೂ ಬದಿಗಳಲ್ಲಿL2 ನಿಂದ ಗುಣಿಸೋಣβL2tan βL2 αL2 ಈ ಸಮಯದಲ್ಲಿ ನಾನು ಮತ್ತು ಏನೆಂದು ನಿಮಗೆ ನೆನಪಿಸಲು ಅವಕಾಶ ಮಾಡಿಕೊಡುತ್ತೇನೆα2m2ಮತ್ತು β2mE2 ಮತ್ತು E0 ನಾನು βL2ಇದನ್ನು ಕಾರ್ಯ X tan X ಎಂದು ಕರೆಯುತ್ತೇನೆ ಇದನ್ನು Y ಎಂದು ಕರೆಯುತ್ತೇನೆ ಇದು ಶಕ್ತಿಗಳನ್ನು ಪಡೆಯಲು ನಾವು ಪರಿಹರಿಸಬೇಕಾದ ಸಮೀಕರಣವಾಗಿದೆ ಇದನ್ನು ನಾವು ಹೇಗೆ ಪರಿಹರಿಸುತ್ತೇವೆ ಆದ್ದರಿಂದ ಸೊಲ್ಯುಷನ್ಇನ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ನಾವು X tan XY ಸಮೀಕರಣವನ್ನು ಸಚಿತ್ರವಾಗಿ ನೋಡುತ್ತೇವೆ ಈಗXαL2 ಇದು 2m2 L2 ಆಗಿದೆ ಆದ್ದರಿಂದ X2L222mV02 2mE22mV02L22 L2 ಸಹ ಇದೆ ಇದು L222mV02 Y2 ಆಗಿರುತ್ತದೆ ಆದ್ದರಿಂದX2Y2 ಕಾನ್ಸ್ಟೆಂಟ್ 2mV02L22 ಆಗಿದೆ ಆದ್ದರಿಂದ ಚಿತ್ರಾತ್ಮಕವಾಗಿ ನಾನು X ವರ್ಸಸ್ Y ಅನ್ನು ಪ್ಲಾಟ್ ಮಾಡಲು ಬಯಸಿದರೆ ಇದು 2ಆಗಿರಲಿ ನಂತರ ನಾನು ಈ ಗ್ರಾಫ್ ಅನ್ನುXtan X ಎಂದು ಹೊಂದಿದ್ದೇನೆ ಮತ್ತು ನಾನು X0 Y0 X2Y2 ಕೆಲವು ಕಾನ್ಸ್ಟೆಂಟ್ಗೆ ಸಮನಾಗಿರುತ್ತದೆ ಅದು 2mV02L22 ಆಗಿದೆ ಆದ್ದರಿಂದ X ವರ್ಸಸ್ Y ಈ ಗ್ರಾಫ್ನಂತೆ ಕಾಣುತ್ತದೆ ಇದು X2 Y2 ಕಾನ್ಸ್ಟೆಂಟ್ಗೆ ಸಮನಾಗಿರುತ್ತದೆ ಅಡ್ಡ ವಿಭಾಗವು ನನಗೆ ಪರಿಹಾರವನ್ನು ನೀಡುತ್ತದೆ ಆದ್ದರಿಂದ ಪರಿಹಾರವು ಈ ನಿರ್ದಿಷ್ಟ X ಅನ್ನು ನಾವು X0 ಎಂದು ಕರೆಯೋಣ ಮುಂದಿನ ಕರ್ವ್ ಈ ರೀತಿ ಕಾಣುತ್ತದೆ ಋಣಾತ್ಮಕ ಭಾಗವನ್ನು ಎಣಿಸಲಾಗಿಲ್ಲ ಆದ್ದರಿಂದ ಇದು ಮುಗಿದಿದೆ ಇದನ್ನು ಎಣಿಸಲಾಗುವುದಿಲ್ಲ ಏಕೆಂದರೆ X ಮತ್ತು Y 0 ಗಿಂತ ಹೆಚ್ಚಿರಬೇಕು ಆದ್ದರಿಂದ Xtan X Y ಗೆ ಒಂದು ಪರಿಹಾರವು ಖಚಿತವಾಗಿದೆ ಹಸಿರು ಕರ್ವ್ xtan x 0 ಮೂಲಕ ಹಾದುಹೋಗುತ್ತದೆ ಮತ್ತು ಸರ್ಕಲ್ ಯಾವಾಗಲೂ ಅದನ್ನು ಕತ್ತರಿಸಲಿದೆ ಏಕೆಂದರೆ ಇದು ಯಾವಾಗಲೂ ಇರುತ್ತದೆ ಆದ್ದರಿಂದ ಇದರರ್ಥ ಕನಿಷ್ಠ ಒಂದು ಬೌಂಡ್ ಸ್ಟೇಟ್ ಯಾವಾಗಲೂ ಇರುತ್ತದೆ ನೀವು V0 ಮತ್ತು L22 ಅನ್ನು ಹೆಚ್ಚಿಸಿದರೆ ನಾನು ದೊಡ್ಡ ದೊಡ್ಡ ಸರ್ಕಲ್ ಅನ್ನು ಪಡೆಯುತ್ತೇನೆ ಆದ್ದರಿಂದ ನಾನು V0L24 ಅನ್ನು ದೊಡ್ಡದಾಗಿಸಿದರೆ ನಾನು ಎರಡನೇ ಸ್ಥಿತಿಯನ್ನು ಪಡೆಯಬಹುದು ಆದರೆ V0 ದೊಡ್ಡದಾಗಿರಬೇಕು ಎಂದು ಖಾತರಿಪಡಿಸಲಾಗುವುದಿಲ್ಲ L2 ದೊಡ್ಡದಾಗಿರಬಹುದು ಅಥವಾ V0L22 ಸಂಯೋಜನೆಯು ದೊಡ್ಡದಾಗಿರಬೇಕು ಆದ್ದರಿಂದ ಪರಿಹಾರವನ್ನು ನೋಡಿದಾಗ ನಾವು ತೀರ್ಮಾನಿಸುವುದು ಮೊದಲನೆಯದು ಇನ್ನೊಂದು ಇಂದ ಪ್ರಾರಂಭವಾಗುತ್ತದೆ ಮತ್ತು ನಾನು ಆ y ಅನ್ನು x ನ ಕಾರ್ಯವೆಂದು ನೋಡಿದರೆ ಈ ಪರಿಹಾರವು ಸಮ್ಮಿತೀಯ ಪರಿಹಾರವಾಗಿದ್ದರೆ ಮಾತ್ರ ಇತರ ಪರಿಹಾರವು ಬರುತ್ತದೆ ಎಂದು ಖಾತರಿಪಡಿಸಲಾಗುತ್ತದೆ V0L24 ಅಥವಾ V0L2 ದೊಡ್ಡದಾಗಿದೆ ಆದ್ದರಿಂದ ಕೆಲವೊಮ್ಮೆ V0L2 ಸಂಭಾವ್ಯತೆಯ ಶಕ್ತಿಯನ್ನು ಅಳೆಯುತ್ತದೆ ಎಂದು ಸಹ ಹೇಳುತ್ತೀರಿ ಆದ್ದರಿಂದ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಸಂಭಾವ್ಯತೆಯ ಬಲವು ಅದರ ಎತ್ತರವನ್ನು ಅವಲಂಬಿಸಿರುತ್ತದೆ ಆದರೆ ಅದು ಎಷ್ಟು ದೂರದಲ್ಲಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಅದು ಅರ್ಥಪೂರ್ಣವಾಗಿದೆ ಏಕೆಂದರೆ x ನ ಸಂಭಾವ್ಯ ಗೋಡೆಗಳು ದೊಡ್ಡದಾಗಲಿವೆ ಮತ್ತು ಚಲನ ಶಕ್ತಿಯು ಚಿಕ್ಕದಾಗಲಿದೆ ಮತ್ತು ಆದ್ದರಿಂದ ಅವು ಹೆಚ್ಚು ಬೌಂಡ್ ಸ್ಟೇಟ್ಗಳಾಗಿರುತ್ತವೆ ಏಕೆಂದರೆ ಅದೇ ಸಾಮರ್ಥ್ಯವು ಈಗ ಹೆಚ್ಚಿನ ಸ್ಟೇಟ್ಗಳಲ್ಲಿ ಬೆಂಬಲಿಸಬಹುದು ಏಕೆಂದರೆ ಅವುಗಳು ಕಡಿಮೆ ಚಲನ ಶಕ್ತಿ ಈಗ ವಿರೋಧಿ ಸಮ್ಮಿತೀಯ ವೆವ್ಫಂಕ್ಷನ್ ಏನು ಈ ಸಂದರ್ಭದಲ್ಲಿ xψ ನೆನಪಿಡಿ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು xL2 ಗಾಗಿ xA e αx ಅನ್ನು ಹೊಂದಲಿದ್ದೇನೆ ಮತ್ತು ಇದುxL2 ಗಾಗಿ A eαx ಆಗಿರುತ್ತದೆ ಮತ್ತು ಕಾನ್ಸ್ಟೆಂಟ್ ಸಿ ಅಥವಾ ಡಿ ಆಗಿರುವುದು ನಾನು ಅದನ್ನುxL2ಗಾಗಿ sin βx ಎಂದು ಕರೆಯಬಹುದು ಆದ್ದರಿಂದ ಇದು L2 ಆಗಿದೆ ಈಗ ಸಲ್ಯೂಷನ್ ಸ್ವರೂಪವು ಬದಲಾಗುತ್ತದೆ ಮತ್ತು xL2 ಗಡಿಯಲ್ಲಿರುತ್ತದೆ ನಾನು ವೆವ್ಫಂಕ್ಷನ್ ಅನ್ನು ಅದರ ವ್ಯುತ್ಪನ್ನಕ್ಕೆ ಸರಿಹೊಂದಿಸಿದರೆ ಶಕ್ತಿಯನ್ನು ಪಡೆಯಲಿದ್ದೇನೆ ಆದ್ದರಿಂದ ನಾನುxA e αx xL22 ಅನ್ನು ಹೊಂದಿದ್ದೇನೆ ಮತ್ತು ಇದು xL2ಗಾಗಿ Csin βx ಗೆ ಸಮಾನವಾಗಿರುತ್ತದೆ ಆದ್ದರಿಂದ L2ನಿರಂತರವಾಗಿರುವುದು A e αL2Csin βL2 ಅನ್ನು ಸೂಚಿಸುತ್ತದೆ ಮತ್ತು L2ನಿರಂತರವಾಗಿರುವುದು A e αL2C βcos βL2 ಅನ್ನು ಸೂಚಿಸುತ್ತದೆ ಇದು ಸಮೀಕರಣ 1 ಇದು ಸಮೀಕರಣ 2 ಈ ಸಮಯದಲ್ಲಿ ನೀವು ಎರಡು ಸಮೀಕರಣಗಳನ್ನು ಸಂಯೋಜಿಸಿದಾಗ ನೀವು ಪಡೆಯುವುದು Xcot X Y ಮತ್ತೆ ಎಲ್ಲಿ XβL2 ಹಾಗೂ YαL2 ಇರುತ್ತದೆ ಮೈನಸ್ Xcot X Y ಎಂಬ ಈ ಸಮೀಕರಣದ ಪರಿಹಾರವನ್ನು ನಾವು tan X Yಗಾಗಿ ಮೊದಲೇ ಮಾಡಿದಂತೆ ಚಿತ್ರಾತ್ಮಕವಾಗಿ ಪಡೆಯಬಹುದು ಮತ್ತು ಅದನ್ನು ಹೇಗೆ ಮಾಡಲಾಗುತ್ತದೆ ಎಂದು ನೋಡೋಣ ಆದ್ದರಿಂದ ನಾನು Xtan X ಅನ್ನು ಪ್ಲಾಟ್ ಮಾಡಿದರೆ ಅದು X2ನಲ್ಲಿ ಸ್ಫೋಟಗೊಳ್ಳುವಂತೆಯೇ ಇದು ಕ್ರಮಬದ್ಧವಾಗಿ ಹೋಗುತ್ತದೆ ಇದು X ಆಗಿದೆ ಮತ್ತು Xcot X ಈ ಹಂತದಲ್ಲಿ 0 ಆಗಿರುತ್ತದೆ ಆದ್ದರಿಂದ ಇದು Xtan X Xcot X ಈ ರೀತಿ ಹೋಗುತ್ತದೆ ಮತ್ತು Xπ ನಲ್ಲಿ ಸ್ಫೋಟಗೊಳ್ಳುತ್ತದೆ ಮತ್ತು ಇಲ್ಲಿಂದ ಮತ್ತೆ ನಾನು Xtan X ಪಡೆಯುತ್ತೇನೆ ಇದು Xcot X ಆಗಿದೆ ಮತ್ತು Y ಅನ್ನು X ನ ಕಾರ್ಯವಾಗಿ ಹೇಗೆ ನೀಡಲಾಗಿದೆ ಎಂಬುದನ್ನು ನೆನಪಿಡಿ ಆದ್ದರಿಂದ ಇದು ನನ್ನ Y ಇದು X Y ಎಂಬುದು X ನ ಕಾರ್ಯವನ್ನು ಸರ್ಕಲ್ಗಳಿಂದ ನೀಡಲಾಗುತ್ತದೆ ಆದ್ದರಿಂದ ಇಂಟರ್ಸೆಕ್ಷನ್ಗಳು ನನಗೆ ಪರಿಹಾರಗಳನ್ನು ನೀಡುತ್ತವೆ ಆದ್ದರಿಂದ ಒಂದು ಪರಿಹಾರವನ್ನು ಯಾವಾಗಲೂ ಖಾತರಿಪಡಿಸುತ್ತದೆ ಆದ್ದರಿಂದ ನಾವು ಮೊದಲೇ ಹೇಳಿದಂತೆ ಒಂದು ಸಮ್ಮಿತೀಯ ಪರಿಹಾರವನ್ನು ಯಾವಾಗಲೂ ಖಾತರಿಪಡಿಸುತ್ತೇವೆ ಎಂದು ತೀರ್ಮಾನಿಸೋಣ ಹೇಗಾದರೂ ನಾವು ಈ ಹಿಂದೆ V0L2 ಎಂದು ವ್ಯಾಖ್ಯಾನಿಸಿದ ಸಂಭಾವ್ಯತೆಯ ಬಲವು ಹೆಚ್ಚು ಬೌಂಡ್ ಸ್ಟೇಟ್ಗಳನ್ನು ಬಯಸಿದರೆ ಹೆಚ್ಚಾಗಬೇಕಿದೆ ಆದ್ದರಿಂದ X2Y22m2 V0L24 ಸಮೀಕರಣವನ್ನು ನೆನಪಿಡಿ V0L24 ದೊಡ್ಡದಾದರೆ ಇದರರ್ಥ ಈ ಕೆಂಪು ಸರ್ಕಲ್ಗಳ ತ್ರಿಜ್ಯವು ದೊಡ್ಡದಾಗುತ್ತದೆ ಮತ್ತು ಹೆಚ್ಚಿನ ಸ್ಟೇಟ್ಗಳು ಬರುತ್ತವೆ ಮೊದಲ ಸ್ಟೇಟ್ ಸಮ್ಮಿತೀಯವಾಗಿದೆ ಎಂಬುದನ್ನು ಗಮನಿಸಿ ನಂತರ ನಾನು ವಿರೋಧಿ ಸಮ್ಮಿತೀಯ ಸ್ಥಿತಿಯನ್ನು ಪಡೆಯುತ್ತೇನೆ ನಂತರ ನಾನು ಮತ್ತೆ ಸಮ್ಮಿತೀಯ ಸ್ಥಿತಿಯನ್ನು ಪಡೆಯುತ್ತೇನೆ ಮುಂದಿನದು ಸಮ್ಮಿತೀಯವಾಗಿರುತ್ತದೆ ಆದ್ದರಿಂದ ಸ್ಟೇಟ್ಗಳು ಕಡಿಮೆ ಶಕ್ತಿಯಲ್ಲಿ ಸಮ್ಮಿತೀಯತೆ ನಡುವೆ ತಿರುಗುತ್ತವೆ ಮುಂದಿನದು ವಿರೋಧಿ ಸಮ್ಮಿತೀಯವಾಗಿರುತ್ತದೆ ಮುಂದಿನ ಎರಡು ಸ್ಟೇಟ್ಗಳಲ್ಲಿ ಎರಡು ಮಿತಿಗಳನ್ನು ಹೊಂದಲು ನನಗೆ ಬೇಕಾದ ಕನಿಷ್ಠ ಶಕ್ತಿ ಯಾವುದು ಆದ್ದರಿಂದ ಅದಕ್ಕಾಗಿ ವೃತ್ತದ ತ್ರಿಜ್ಯ ಒಂದು ಸ್ಟೇಟ್ ಸೀಮಿತವಾಗಿರಲಿ X2Y2 2 ಕ್ಕಿಂತ ಹೆಚ್ಚಿರಬೇಕು ಮತ್ತು ಇದರ ಅರ್ಥವೇನೆಂದರೆ 2m2 V0L24 24ಕ್ಕಿಂತ ಹೆಚ್ಚಿರಬೇಕು ಅಥವಾ V0L2222m ಗಿಂತ ಹೆಚ್ಚಿರಬೇಕು ಆ ಪರಿಸ್ಥಿತಿಯಲ್ಲಿ ಅದು ನಿಜವಾಗಿದ್ದರೆ ನಾನು ಎರಡು ಬೌಂಡ್ ಸ್ಟೇಟ್ಗಳನ್ನು ಹೊಂದಿದ್ದೇನೆ ನಾನು ಅದನ್ನು ದೊಡ್ಡದಾಗಿಸಿದರೆ ಹೆಚ್ಚು ಹೆಚ್ಚು ಬೌಂಡ್ ಸ್ಟೇಟ್ಗಳು ಬರುತ್ತವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಏನು ಹೇಳಬಹುದು ಎಂದರೆ ಒಂದು ಸ್ಕ್ವೇರ್ ವೆಲ್ನ ಪೊಟೆನ್ಶಿಯಲ್ ಅಥವಾ ಸೀಮಿತ ವೆಲ್ನ ಪೊಟೆನ್ಶಿಯಲ್ ಒಂದು ಬೌಂಡ್ ಸ್ಟೇಟ್ ಯಾವಾಗಲೂ ಪೊಟೆನ್ಶಿಯಲ್ನ ಶಕ್ತಿಯನ್ನು ಹೊಂದಿರುತ್ತದೆ V0L2 ಹೆಚ್ಚಾದರೆ ಹೆಚ್ಚು ಹೆಚ್ಚು ಬೌಂಡ್ ಸ್ಟೇಟ್ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲು ನಾವು 1 ಡಿ ಯಲ್ಲಿ ಒಂದು ಸೀಮಿತ ವೆಲ್ ಪೊಟೆನ್ಶಿಯಲ್ ನಲ್ಲಿ ಚಲಿಸುವ ಕಣಕ್ಕೆ ಶ್ರೋಡಿಂಗರ್ ಸಮೀಕರಣವನ್ನು ಪರಿಹರಿಸಿದ್ದೇವೆ ಎರಡನೆಯದು ಅಂತಹ ಸಾಮರ್ಥ್ಯದಲ್ಲಿ ಒಂದು ಬೌಂಡ್ ಸ್ಟೇಟ್ ಯಾವಾಗಲೂ ಇರುತ್ತದೆ ಮತ್ತು ಶಕ್ತಿV0L2 ದೊಡ್ಡದಾಗುವುದರಿಂದ ಸಮ್ಮಿತೀಯ ವಿರೋಧಿ ಸಮ್ಮಿತೀಯ ಸಮ್ಮಿತೀಯ ವಿರೋಧಿ ಸಮ್ಮಿತೀಯ ಅನುಕ್ರಮದೊಂದಿಗೆ ಹೆಚ್ಚು ಬೌಂಡ್ ಸ್ಥಿತಿಯನ್ನು ನೀಡುತ್ತದೆ ಆದ್ದರಿಂದ ನಾವು ಇದನ್ನು ಇಲ್ಲಿ ನಿಲ್ಲಿಸುತ್ತೇವೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ಸಂಖ್ಯಾತ್ಮಕ ತಂತ್ರಗಳನ್ನು ಬಳಸಿಕೊಂಡು ಹೆಚ್ಚು ಸಂಕೀರ್ಣವಾದ ವಿಭವಗಳಿಗಾಗಿ 1 ಡಿ ಶ್ರೋಡಿಂಗರ್ ಸಮೀಕರಣವನ್ನು ಹೇಗೆ ಪರಿಹರಿಸುವುದು ಎಂದು ನೋಡಲಿದ್ದೇವೆ